ಪವರ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂಡ್ ಪರ್ ಯೂನಿಟ್ ಸಿಸ್ಟಮ್ಕಂಟಿನ್ಯೂಎಡ್ ಆದ್ದರಿಂದ ನಾವು ಸ್ಟಾರ್ ಸೈಡ್ನಲ್ಲಿ ಲೈನ್ ಟು ಲೈನ್ ವೋಲ್ಟೇಜ್ ಅನ್ನು ನೋಡಿದ್ದೇವೆ ಇದು ಕೋನ 300 ರಿಂದ ∆ ಬದಿಯಲ್ಲಿ ಲೈನ್ ಟು ಲೈನ್ ವೋಲ್ಟೇಜ್ ಅನ್ನು ಮುನ್ನಡೆಸುತ್ತದೆ ನಾವು ನಿಧಾನವಾಗಿ ಪ್ರತಿ ಯೂನಿಟ್ ಸಿಸ್ಟಮ್ಗೆ ಬರುತ್ತೇವೆ ಈಗ ಈ ವಿಷಯವನ್ನು ನೀವು ಸ್ವಲ್ಪ ಅರ್ಥಮಾಡಿಕೊಳ್ಳಬೇಕು ಸ್ಟಾರ್ ಕನೆಕ್ಷನ್ ಅನ್ನು ನಾವು ಏನು ಮಾಡುತ್ತೇವೆ ಎಂದು ನೋಡಿ Y ಎಂದರೆ ಸ್ಟಾರ್ ಕನೆಕ್ಷನ್ H ಅಕ್ಷರದಿಂದ ತೋರಿಸಿರುವ ಹೆಚ್ಚಿನ ವೋಲ್ಟೇಜ್ ಭಾಗವಾಗಿದೆ ಏಕೆಂದರೆ A B C ಮೂರು ಹಂತಗಳಿವೆ ಆದ್ದರಿಂದ A B B C C A ಹಲವಾರು ಬಾರಿ ನಾವು ಆರಂಭದಲ್ಲಿ ಹೇಳುವ ಬದಲು ಆ ವಿಷಯಗಳನ್ನು ಉಚ್ಚರಿಸಬೇಕು ಸ್ಟಾರ್ ಸೈಡ್ ಯಾವಾಗಲೂ ಹೆಚ್ಚಿನ ವೋಲ್ಟೇಜ್ ಸೈಡ್ ಆಗಿರಬೇಕು ಎಂದು ನಾನು ಹೇಳಿದೆ ಆದ್ದರಿಂದ ಸ್ಟಾರ್ ಕನೆಕ್ಷನ್ ಅಕ್ಷರದ ದೊಡ್ಡ ಅಕ್ಷರದ H ತೋರಿಸಿರುವ ಹೆಚ್ಚಿನ ವೋಲ್ಟೇಜ್ ಭಾಗವಾಗಿದೆ H ಎಂದರೆ ಹೆಚ್ಚಿನ ವೋಲ್ಟೇಜ್ ∆ ಕನೆಕ್ಷನ್ ಕಡಿಮೆ ವೋಲ್ಟೇಜ್ ಬದಿಯನ್ನು X ಅಕ್ಷರದಿಂದ ತೋರಿಸಲಾಗಿದೆ ನಾವು X ಅನ್ನು ಪರಿಗಣಿಸುತ್ತೇವೆ ನಂತರ ನಾವು ಅದಕ್ಕೆ ಬರುತ್ತೇವೆ ಆದ್ದರಿಂದ ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿ ನಾವು H ಅನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಕಡಿಮೆ ವೋಲ್ಟೇಜ್ ಬದಿಯಲ್ಲಿ ನಾವು X ಅನ್ನು ತೆಗೆದುಕೊಳ್ಳುತ್ತೇವೆ ಆದರೆ L ಅಲ್ಲ ಏಕೆಂದರೆ L ಲೈನ್ ಅನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ∆ ಕನೆಕ್ಷನ್ ಕಡಿಮೆ ವೋಲ್ಟೇಜ್ ಬದಿಯನ್ನು X ನಿಂದ ತೋರಿಸಲಾಗುತ್ತದೆ ಅಂದರೆ Y ಬದಿ ಅಥವಾ ಹೆಚ್ಚಿನ ವೋಲ್ಟೇಜ್ ಬದಿಯನ್ನು ನಾವು H ನಿಂದ ಪ್ರತಿನಿಧಿಸುತ್ತೇವೆ ಮತ್ತು ∆ ಬದಿ ಅಥವಾ ಕಡಿಮೆ ವೋಲ್ಟೇಜ್ ಬದಿಯಲ್ಲಿ ನಾವು ಅವುಗಳನ್ನು X ನಿಂದ ಪ್ರತಿನಿಧಿಸುತ್ತೇವೆ ಮತ್ತು ಸಬ್ಸ್ಕ್ರಿಪ್ಟ್ L ಕ್ಯಾಪಿಟಲ್ L ಲೈನ್ ಆಗಿದೆ ಈ ಉದ್ದೇಶಕ್ಕಾಗಿ ಮಾತ್ರ ಕ್ಯಾಪಿಟಲ್ P ಕೇವಲ ಫೇಸ್ ಕ್ವಾನ್ಟ್ಟಿಟಿಸ್ ಗಳಿಗೆ ಪವರ್ ಅಲ್ಲ ಕೇವಲ ಫೇಸ್ ಕ್ವಾನ್ಟ್ಟಿಟಿಸ್ ಗಳಿಗೆ ಈ ಟ್ರಾನ್ಸ್ಫಾರ್ಮರ್ಗೆ ಮಾತ್ರ ಈ ರೀತಿಯ ಫೇಸ್ ವೋಲ್ಟೇಜ್ ಫೇಸ್ ಕರೆಂಟ್ P ಎಂದರೆ ಹಂತದ ಪ್ರಮಾಣ ನಿರ್ದಿಷ್ಟವಾಗಿ ವೋಲ್ಟೇಜ್ N1 ಹೈ ವೋಲ್ಟೇಜ್ ವೈನ್ಡಿಂಗ್ನ ಒಂದು ಹಂತದಲ್ಲಿ ತಿರುವುಗಳ ಸಂಖ್ಯೆ ಅಂದರೆ ಈ ಭಾಗ ಈ ಭಾಗ ಈ ಭಾಗ ಅಥವಾ ಈ ಭಾಗ ತಿರುವುಗಳ ಸಂಖ್ಯೆ N1 ಆಗಿದೆ ಮತ್ತು ∆ ಈ ಬದಿಯು ಪ್ರತಿ ಹಂತದಲ್ಲಿ ಟರ್ನ್ಸ್ ಗಳ ಸಂಖ್ಯೆ N2 ಆಗಿದೆ ಆದ್ದರಿಂದ N1 ಹೆಚ್ಚಿನ ವೋಲ್ಟೇಜ್ ವೈನ್ಡಿಂಗ್ನ ಒಂದು ಹಂತದಲ್ಲಿ ತಿರುವುಗಳ ಸಂಖ್ಯೆ ನಾವು AB ಬದಲಿಗೆ ಹೆಚ್ಚಿನ ವೋಲ್ಟೇಜ್ ಎಂದು ಕರೆಯುತ್ತೇವೆ ನಾವು AN BN CN ಹೈ ವೋಲ್ಟೇಜ್ ಸೈಡ್ ಎಂದು ಹೇಳುತ್ತೇವೆ ಮತ್ತು N2 ಕಡಿಮೆ ವೋಲ್ಟೇಜ್ ವೈನ್ಡಿಂಗ್ನ ಒಂದು ಹಂತದ ಟರ್ನ್ಸ್ ಗಳ ಸಂಖ್ಯೆ ಆದ್ದರಿಂದ ಟರ್ನ್ಸ್ ಗಳ ಸಂಖ್ಯೆ ಎಂದರೆ ಇದು A ನಿಂದ N ವೈನ್ಡಿಂಗ್ಗಳಲ್ಲಿ ಅಥವಾ B ನಿಂದ N ಅಥವಾ C ನಿಂದ N ಗೆ ಟರ್ನ್ಸ್ ಗಳ ಸಂಖ್ಯೆ ಆಗಿದೆ ಮತ್ತು ∆ ಬದಿಗೆ ಇದು AB BC ಅಥವಾ CA ಆಗಿರುತ್ತದೆ ಆದ್ದರಿಂದ N1 ಹೈ ವೋಲ್ಟೇಜ್ ವೈನ್ಡಿಂಗ್ನ ಒಂದು ಹಂತದ ಟರ್ನ್ಸ್ಗಳ ಸಂಖ್ಯೆ ಮತ್ತು N2 ಕಡಿಮೆ ವೋಲ್ಟೇಜ್ ವೈನ್ಡಿಂಗ್ನ ಒಂದು ಹಂತದ ಟರ್ನ್ಸ್ಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಆದ್ದರಿಂದ NH ಅಥವಾ NX ಬದಲಿಗೆ ನಾವು N1 ಮತ್ತು N2 ಎಂದು ಮಾಡುತ್ತಿದ್ದೇವೆ ಈಗ ಇಲ್ಲಿ ನೀವು ಸ್ವಲ್ಪ ಅರ್ಥಮಾಡಿಕೊಳ್ಳಬೇಕು ಈಗ ಟ್ರಾನ್ಸ್ಫಾರ್ಮರ್ ತಿರುವುಗಳ ಅನುಪಾತವು a ಗೆ ಸಮಾನವಾಗಿರುತ್ತದೆ N1N2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಕಡಿಮೆ ವೋಲ್ಟೇಜ್ ಬದಿಯಿಂದ ಹೆಚ್ಚಿನ ವೋಲ್ಟೇಜ್ ಆಗಿದೆ N1N2 ಕಡಿಮೆ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ ಮೂಲಕ ಹೆಚ್ಚಿನ ವೋಲ್ಟೇಜ್ ಹಂತದ ವೋಲ್ಟೇಜ್ ಆಗಿದೆ H ಎಂದರೆ ಹೆಚ್ಚಿನ ವೋಲ್ಟೇಜ್ ಮತ್ತು P ಎಂದರೆ ಫೇಸ್ ಅಂದರೆ VHP ಎಂದರೆ ಹೆಚ್ಚಿನ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ ಮತ್ತು X ಎಂಬುದು ಕಡಿಮೆ ವೋಲ್ಟೇಜ್ ಭಾಗವಾಗಿದೆ ಮತ್ತು P ಎಂಬುದು ಫೇಸ್ ವೋಲ್ಟೇಜ್ ಆಗಿದೆ VXP ಎಂದರೆ ಕಡಿಮೆ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ ಅಂದರೆ ಈ a ಹೈ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ಗೆ ಸಮಾನವಾಗಿದೆ ಎಂದರೆ ನೀವು ಇದನ್ನು ಯಾವುದೇ ಹಂತಕ್ಕೆ ತೆಗೆದುಕೊಂಡರೆ ಅದು VAn ಆಗಿರುತ್ತದೆ ಮತ್ತು ಕಡಿಮೆ ವೋಲ್ಟೇಜ್ ಸೈಡ್ ∆ ಸೈಡ್ ಇದು ಲೈನ್ ಮತ್ತು ಫೇಸ್ ವೋಲ್ಟೇಜ್ ಒಂದೇ ಆಗಿರುತ್ತದೆ ಇದು VAB ಅಥವಾ VBC ಅಥವಾ VCA ಆಗಿರುತ್ತದೆ ಆದ್ದರಿಂದ ಇದನ್ನು ಬರೆಯುವ ಬದಲು ನಾವು ಹೈ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ ಅನ್ನು ಬರೆಯುತ್ತಿದ್ದೇವೆ ಅಂದರೆ ಅದು A ಯಿಂದ N ಅಥವಾ B ನಿಂದ N ಅಥವಾ C ನಿಂದ N ಆಗಿರುತ್ತದೆ ಮತ್ತು ಇದು ಕಡಿಮೆ ವೋಲ್ಟೇಜ್ ಸೈಡ್ ಹಂತದ ವೋಲ್ಟೇಜ್ ಆಗಿದ್ದು ಅದು VAB ಅಥವಾ VBC ಅಥವಾ VCA ಆಗಿರುತ್ತದೆ ಆ ಅನುಪಾತವು N1N2 ಆಗಿದ್ದು ಅದು VHPVXP ಆಗಿದೆ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಲೈನ್ ವೋಲ್ಟೇಜ್ ಮತ್ತು ಹಂತದ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ನಡುವಿನ ಸಂಬಂಧವು V ಹೆಚ್ಚಿನ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ √3 times V ಹೆಚ್ಚಿನ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ ನನ್ನ ಪ್ರಕಾರ Y ಬದಿಯು ಇದು ಹೆಚ್ಚಿನ ವೋಲ್ಟೇಜ್ ಆಗಿದ್ದರೆ ಉದಾಹರಣೆಗೆ VAB √3 times VAn ಗೆ ಸಮನಾಗಿರುತ್ತದೆ ಏಕೆಂದರೆ ಅವುಗಳು ಸಮತೋಲಿತವಾಗಿರುತ್ತವೆ ಪರಿಮಾಣದ ಪ್ರಕಾರ ನಾನು ತೆಗೆದುಕೊಳ್ಳುತ್ತಿದ್ದೇನೆ ಅಥವಾ 3VBn ಅಥವಾ 3VCn ಆದ್ದರಿಂದ ಸಾಮಾನ್ಯವಾಗಿ ಈ ರೀತಿ ಹೇಳುವ ಬದಲು ನಾವು ವಿ ಹೈ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ ಅನ್ನು ಹೇಳುತ್ತಿದ್ದೇವೆ ಅಂದರೆ Y ಬದಿಯಲ್ಲಿ VAB ಅಥವಾ VBA ಅಥವಾ VB H ಎಂಬುದು ಹೈ L ಎಂಬುದು ಲೈನ್ ಆದ್ದರಿಂದ V ಹೈ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ √3 times V ಹೈ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ ಅಂದರೆ ಈ ಸಂದರ್ಭದಲ್ಲಿ ನೀವು Y ಸೈಡ್ VAB3 VAn ಅಥವಾ 3VBn ಅಥವಾ 3VCn ಅನ್ನು ತೆಗೆದುಕೊಂಡರೆ ಇದು ಸಮತೋಲಿತ ಪ್ರಮಾಣ ಮಾತ್ರ ಮತ್ತು ಸಮತೋಲಿತವಾಗಿರುತ್ತದೆ ಅಂತೆಯೇ ಕಡಿಮೆ ವೋಲ್ಟೇಜ್ ಬದಿಗೆ X ಎಂದರೆ ಕಡಿಮೆ ವೋಲ್ಟೇಜ್ ಕಡಿಮೆ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ ಕಡಿಮೆ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಈ ಭಾಗವು ಕಡಿಮೆ ವೋಲ್ಟೇಜ್ ಬದಿಯಾಗಿರುವುದರಿಂದ ಇದು ∆ ಕನೆಕ್ಷನ್ ಆಗಿದೆ ಆದ್ದರಿಂದ ಲೈನ್ ವೋಲ್ಟೇಜ್ ಮತ್ತು ಫೇಸ್ ವೋಲ್ಟೇಜ್ ಎರಡೂ ಒಂದೇ ಆಗಿರುತ್ತವೆ ಅದಕ್ಕಾಗಿಯೇ ನಾವು ಅದನ್ನು VXL ಎಂದು ತಯಾರಿಸುತ್ತಿದ್ದೇವೆ V ಕಡಿಮೆ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ V ಗೆ ಸಮಾನವಾಗಿರುತ್ತದೆ X ಕಡಿಮೆ ವೋಲ್ಟೇಜ್ ಸೈಡ್ ಫೇಸ್ ವೋಲ್ಟೇಜ್ ಅನ್ನು ಸೂಚಿಸುತ್ತದೆ ಈಗ ನಿಮಗೆ ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ Y ∆ ಟ್ರಾನ್ಸ್ಫಾರ್ಮರ್ಗಾಗಿ ಲೈನ್ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ಗಳ ಅನುಪಾತವು VHLVXL ಮತ್ತು a N1N2 ಆಗಿದೆ VHLVXL 3VHPVXP3 a ಅಂದರೆ 3 N1N2 ನಾನು ಬರೆಯುತ್ತಿದ್ದೇನೆN1N23 ಗೆ ಸಮನಾಗಿರುತ್ತದೆ ನಂತರ ಇದರ ಅರ್ಥವೇನು ಎಂದು ನೋಡೋಣ ಆದ್ದರಿಂದ VHLVXL ಮೂಲತಃ 3 N1N2 ಗೆ ಸಮಾನವಾಗಿರುತ್ತದೆ ಇದು ಹೆಚ್ಚಿನ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ನ ಅನುಪಾತಕ್ಕೆ ಕಡಿಮೆ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ನ ಅನುಪಾತವಾಗಿದೆ ಅದು ವಾಸ್ತವವಾಗಿ 3 N1N2 ಮುಂದೆ ಮೂಲಭೂತವಾಗಿ Y ∆ or ∆ Y banks ನೊಂದಿಗೆ ವ್ಯವಹರಿಸುವಾಗ ಇದು ∆ ಕನೆಕ್ಷನ್ಅನ್ನು ಸಮಾನವಾದ Y ಕನೆಕ್ಷನ್ ಆಗಿ ಬದಲಾಯಿಸಲು ಅನುಕೂಲಕರವಾಗಿದೆ ನಂತರ ನಾವು ಅದನ್ನು ನೋಡುತ್ತೇವೆ Y ∆ ಟ್ರಾನ್ಸ್ಫಾರ್ಮರ್ ಅಥವಾ ∆ Y ಟ್ರಾನ್ಸ್ಫಾರ್ಮರ್ನಲ್ಲಿರುವಾಗ ಆ ∆ ಕನೆಕ್ಷನ್ ಅನ್ನು ಸಮಾನವಾದ Y ಕನೆಕ್ಷನ್ ನಿಂದ ಪ್ರತಿನಿಧಿಸಬಹುದು ಮತ್ತು ನಂತರ ನಾವು ಒಂದು ಹಂತದೊಂದಿಗೆ ಮಾತ್ರ ಕೆಲಸ ಮಾಡುತ್ತೇವೆ ಸಮತೋಲನದ ಕಾರ್ಯಾಚರಣೆಗಾಗಿ Y ನ್ಯೂಟ್ರಲ್ ಮತ್ತು ಸಮಾನವಾದ Y ನ ನ್ಯೂಟ್ರಲ್ ∆ ಕನೆಕ್ಷನ್ ಒಂದೇ ಸಂಭಾವ್ಯತೆಯನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಪರಿವರ್ತಿಸುವಾಗ ನ್ಯೂಟ್ರಲ್ ವಾಹಕದಿಂದ ಪ್ರತಿನಿಧಿಸುವ ಅವುಗಳನ್ನು ಒಟ್ಟಿಗೆ ಸಂಪರ್ಕಿಸಬಹುದು ಏಕೆಂದರೆ ಅದು ಸಮತೋಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ ನಾವು ∆ ಅನ್ನು ಸಮಾನವಾದ Y ಕನೆಕ್ಷನ್ಗೆ ಪರಿವರ್ತಿಸುವಾಗ ∆ ನಿಂದ ಪರಿವರ್ತಿಸಲಾದ Y ಕನೆಕ್ಷನ್ ನ್ಯೂಟ್ರಲ್ ಪಾಯಿಂಟ್ ಮತ್ತು Y ನ ನ್ಯೂಟ್ರಲ್ ಪಾಯಿಂಟ್ ಈಕ್ವಿಪೊಟೆನ್ಷಿಯಲ್ನಲ್ಲಿದೆ ಆದ್ದರಿಂದ ನ್ಯೂಟ್ರಲ್ ಕಂಡಕ್ಟರ್ ಮೂಲಕ ಒಟ್ಟಿಗೆ ಸಂಪರ್ಕಿಸಬಹುದು ಅಂದರೆ ಅವುಗಳನ್ನು ಸಿಂಗಲ್ ಲೈನ್ ರೇಖಾಚಿತ್ರದಿಂದ ಪ್ರತಿನಿಧಿಸಬಹುದು ಈಗ ಇಲ್ಲಿಯವರೆಗೆ ನಾವು ವೈನ್ಡಿಂಗ್ಗಳಿಲ್ಲದೆಯೇ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ತೋರಿಸಿದ್ದೇವೆ ಈಗ Y Y ಸಂಪರ್ಕವನ್ನು ಪರಿಗಣಿಸಿ ನಾವು ಈಗಾಗಲೇ Y Y ನ ಸ್ಕೀಮ್ಯಾಟಿಕ್ ಪ್ರಾತಿನಿಧ್ಯವನ್ನು ನೋಡಿದ್ದೇವೆ ಈಗ ನಾವು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಬರುತ್ತೇವೆ ಚಿತ್ರ 4 ಮತ್ತು 4 ನಲ್ಲಿನ Y Y ಸಂಪರ್ಕವು 3 ಹಂತದ Y Y ಟ್ರಾನ್ಸ್ಫಾರ್ಮರ್ನ ಏಕ ಹಂತದ ಸಮಾನತೆಯನ್ನು ತೋರಿಸುತ್ತದೆ ಮತ್ತು ಚಿತ್ರ 4 ಸಿಂಗಲ್ ಲೈನ್ ರೇಖಾಚಿತ್ರವನ್ನು ತೋರಿಸುತ್ತದೆ ಈಗ ಇದು Y Y ಆಗಿರುವುದರಿಂದ ಇದು ನಿಮ್ಮ A B C ಆಗಿದೆ ಇದು ನ್ಯೂಟ್ರಲ್ N ಆಗಿದೆ ಈ ಹಿಂದೆ ನಾನು ಎಲ್ಲೋ ತೋರಿಸಿರುವ ರೇಖಾಚಿತ್ರದಲ್ಲಿ ಇದು ನ್ಯೂಟ್ರಲ್ ಆಗಿದೆ ಆದರೆ ಇಲ್ಲಿ ಅದು ನ್ಯೂಟ್ರಲ್ ಆಗಿದೆ ಆದ್ದರಿಂದ ಎಲ್ಲೆಡೆ ಧ್ರುವೀಯತೆಯನ್ನು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಎಂದು ಗುರುತಿಸಲಾಗಿದೆ ಆದ್ದರಿಂದ ಇದು VAn ಇದು VBn ಇದು VCn ಮತ್ತು ಕರೆಂಟ್ IA ಇದು IB ಮತ್ತು ಇದು IC ಆಗಿದೆ ಮತ್ತು ಇದು Y Y ಸಂಪರ್ಕವಾಗಿದೆ ಮತ್ತು ಈ ಭಾಗವು ದ್ವಿತೀಯಕ ಭಾಗವಾಗಿದೆ ಆದ್ದರಿಂದ ಕರೆಂಟ್ ಹೊರಹೋಗುತ್ತಿದೆ ಆದ್ದರಿಂದ Ic ಇದು Ia ಇದು Ib ಹಂತ c ಹಂತ a ಹಂತ b ಮತ್ತು ಇದು ಸಮತೋಲಿತ ವ್ಯವಸ್ಥೆಯಾಗಿರುವುದರಿಂದ ಇದನ್ನು ಸಮಾನ ಏಕ ಹಂತದಿಂದ ಪ್ರತಿನಿಧಿಸಬಹುದು ಹಂತ a ಅನ್ನು ಮಾತ್ರ ಎಳೆಯಲಾಗುತ್ತದೆ ಆದ್ದರಿಂದ ಇದು ಪ್ಲಸ್ ಮೈನಸ್ ಆಗಿದೆ ನಾನು ಧ್ರುವೀಯತೆಯನ್ನು ಉಲ್ಲೇಖಿಸದಿದ್ದರೂ ಧ್ರುವೀಯತೆಯ ನೋಟವಾಗಿದೆ ಬಾಣ ಇಲ್ಲಿ ಇದ್ದರೆ ಅದು ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಇದು ಪ್ಲಸ್ ಮೈನಸ್ ಇದು ಧ್ರುವೀಯತೆಯಾಗಿದೆ ನಾನು ಧ್ರುವೀಯತೆಯನ್ನು ಉಲ್ಲೇಖಿಸದಿದ್ದರೂ ನೋಡಿ ಇಲ್ಲಿ ಯ್ಯಾರೋ ಎಂದರೆ ಅದು ಪಾಸಿಟಿವ್ ಆಗಿರುತ್ತದೆ ಮತ್ತು ಯಾವುದೇ ಬಾಣವಿಲ್ಲದಿದ್ದರೆ ಅದು ನೆಗೆಟಿವ್ ಆಗಿರುತ್ತದೆ ಬಾಣದ ತುದಿ ತೋರಿಸುವಾಗ ಅದು ಪಾಸಿಟಿವ್ ಆಗಿರುತ್ತದೆ ಎಂದರ್ಥ ಎಲ್ಲಿಯಾದರೂ ತಪ್ಪಿದರೂ ಬಾಣವಿದೆ ಎಂದರೆ ಅದು ಪಾಸಿಟಿವ್ ಆಗಿರುತ್ತದೆ ಆದ್ದರಿಂದ ಇದು ಕರೆಂಟ್ IA ಮತ್ತು ಇದು ಪ್ರಾಥಮಿಕ ಭಾಗವಾಗಿದೆ ಮತ್ತು ಇದು Ia ಸಬ್ಸ್ಕ್ರಿಪ್ಟ್ ಸ್ಮಾಲ್ a ಮತ್ತು ಇದು VAn ಇದು ಕ್ಯಾಪಿಟಲ್ A ಸ್ಮಾಲ್ n ಆಗಿದೆ VAN ಕ್ಯಾಪಿಟಲ್ A ಸ್ಮಾಲ್ n ಮತ್ತು ಇದು Van ಇದು ಸ್ಮಾಲ್ an ಮತ್ತು ಸಮನಾದ Y ಸೈಡ್ ಅನ್ನು ಇಲ್ಲಿ ತೋರಿಸಲಾಗಿಲ್ಲ ಆದರೆ Y ಸೈಡ್ ಯಾವಾಗಲೂ ಗ್ರೌಂಡ್ಡ್ ಆಗಿರುತ್ತದೆ ಮತ್ತು ಇದು Y Y ಟ್ರಾನ್ಸ್ಫಾರ್ಮರ್ ಸಮಾನ ಸರ್ಕ್ಯೂಟ್ ಪ್ರಾತಿನಿಧ್ಯವಾಗಿದೆ ಇದು ಟ್ರಾನ್ಸ್ಫಾರ್ಮರ್ Y Y ನ ಏಕ ಸಾಲಿನ ರೇಖಾಚಿತ್ರವಾಗಿದೆ ಆದರೆ ನಂತರ ನೀವು ಲೋಡ್ ಫ್ಲೋ ಅಧ್ಯಯನಗಳನ್ನು ಅಧ್ಯಯನ ಮಾಡಿದಾಗ ನಾವು ಹೆಚ್ಚು ನೋಡುತ್ತೇವೆ ಆದರೆ ಇಲ್ಲಿ ಈ ಪ್ರಾತಿನಿಧ್ಯಕ್ಕಾಗಿ ಮ್ಯಾಗ್ನೆಟೈಸಿಂಗ್ ಘಟಕವನ್ನು ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ ಮೊದಲನೆಯದು Y Y ಟ್ರಾನ್ಸ್ಫಾರ್ಮರ್ನ ಸ್ಕೀಮ್ಯಾಟಿಕ್ ಪ್ರಾತಿನಿಧ್ಯವಾಗಿದೆ ಈಗ ನಾವು Y ∆ ಗೆ ಬರುತ್ತೇವೆ ಇಲ್ಲಿ ಈ ಭಾಗವು Y ಬದಿಯಾಗಿದೆ ನಾವು ಹೆಚ್ಚಿನ ವೋಲ್ಟೇಜ್ ಅಥವಾ ಕಡಿಮೆ ವೋಲ್ಟೇಜ್ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಈಗ ಆದರೆ ಈ ಭಾಗವು ಯಾವಾಗಲೂ ಹೆಚ್ಚಿನ ವೋಲ್ಟೇಜ್ ಈ ಭಾಗವು ಯಾವಾಗಲೂ ಕಡಿಮೆ ವೋಲ್ಟೇಜ್ ಆಗಿದೆ ಆದ್ದರಿಂದ ಪ್ರತಿ ಹಂತಕ್ಕೂ ಇಲ್ಲಿ N1 ತಿರುವುಗಳ ಸಂಖ್ಯೆ N1 N1 ಆದರೆ ಒಂದು ಹಂತವು N1 ಅನ್ನು ತೋರಿಸುತ್ತದೆ ಮತ್ತು ಈ ∆ ಸೈಡ್ N2 N2 N2 ಇಲ್ಲಿ N2 ಅನ್ನು ತೋರಿಸುತ್ತಿದೆ ಮತ್ತು ಇದು ಮೊದಲಿನಂತೆಯೇ Y ಸೈಡ್ ಆಗಿದೆ ಪ್ಲಸ್ ಮೈನಸ್ ಜೊತೆಗೆ ಮೈನಸ್ ಪ್ಲಸ್ ಮೈನಸ್ ಆದ್ದರಿಂದ ಇದು ಫೇಸ್ VBn ಗಾಗಿ ನ್ಯೂಟ್ರಲ್ ವೋಲ್ಟೇಜ್ VAn ಗೆ ಲೈನ್ ಆಗಿದೆ ಇದು VCn ಆಗಿದೆ ಮತ್ತು ಅದೇ ರೀತಿ ∆ ಬದಿಗೆ ಇದು a b c ಮತ್ತು ಇದು ಸಮಾನವಾದ Y ನಾನು ಆ ವಿಷಯಕ್ಕೆ ನಂತರ ಬರುತ್ತೇನೆ ಮತ್ತು ಪ್ರತಿ ಹಂತದ ತಿರುವುಗಳು N1 ಆಗಿದೆ ಇಲ್ಲಿ ಲೈನ್ ಮತ್ತು ಫೇಸ್ ಸಹ ಒಂದೇ ವೋಲ್ಟೇಜ್ ಅನ್ನು ಹೊಂದಿವೆ ಅದು N2 ಆಗಿದೆ ಈಗ ನಾವು ಅದರ ಬಗ್ಗೆ ಚರ್ಚಿಸಿದ್ದೇವೆ V high voltage side line voltage V low voltage side line voltage3 N1N2 ಅಂದರೆ V ಹೈ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ 3 times VAn ಗೆ ಸಮಾನವಾಗಿರುತ್ತದೆ ಯಾವುದೇ ಲೈನ್ ವೋಲ್ಟೇಜ್ VAn ಹಂತ ವೋಲ್ಟೇಜ್ ಆದ್ದರಿಂದ ಹೆಚ್ಚಿನ ವೋಲ್ಟೇಜ್ ಬದಿಯು Y ಸೈಡ್ VAn 3 VAn ಮತ್ತು V ಕಡಿಮೆ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ 3 VAn ಅಂದರೆ ಈ VAn ವಾಸ್ತವವಾಗಿ ಸಮಾನವಾದ Y ನಾವು ಇದನ್ನು ∆ಸಮಾನಗೊಳಿಸಬಹುದು ಎಂದು ಊಹಿಸುತ್ತಿದ್ದೇವೆ ಅದಕ್ಕಾಗಿಯೇ ವಾಸ್ತವದಲ್ಲಿ ಈ Y ಇಲ್ಲ ಆದರೆ ಗಣಿತದ ಪ್ರಾತಿನಿಧ್ಯಕ್ಕೆ ಇದು ಸಮಾನವಾದ Y ಮತ್ತು ನ್ಯೂಟ್ರಲ್ ಲಭ್ಯವಿದೆ ಅಂದರೆ ∆ ಪ್ರಕರಣಕ್ಕೆ ಈ ಸಮಾನವಾದ Y ಲಭ್ಯವಿದ್ದರೆ X ಎಂಬುದು ಕಡಿಮೆ ವೋಲ್ಟೇಜ್ ಬದಿಯನ್ನು ಸೂಚಿಸುತ್ತದೆ ಆದ್ದರಿಂದ ಕಡಿಮೆ ವೋಲ್ಟೇಜ್ ಸೈಡ್ ಲೈನ್ ವೋಲ್ಟೇಜ್ Vab Vbc ಅಥವಾ Vca ಇವುಗಳಲ್ಲಿ ಯಾವುದಾದರೂ 3 times VAn ಗೆ ಸಮನಾಗಿರುತ್ತದೆ ಅದು ಸಮನಾದ Y ಅದು ಲೈನ್ ಟು ನ್ಯೂಟ್ರಲ್ ಅದು ಫೇಸ್ ವೋಲ್ಟೇಜ್ ಆದ್ದರಿಂದ ನೀವು ಇದನ್ನು ಬರೆಯಬಹುದುVHLVXL 3 VAn3 Van ಎಂದರೆ 3 V ಕ್ಯಾಪಿಟಲ್ An ಅನ್ನು 3 V ಸ್ಮಾಲ್ an ನಿಂದ ಭಾಗಿಸಿ ಅಂದರೆ VAn ಎಂಬುದು Y ಬದಿಯ ಹಂತದ ವೋಲ್ಟೇಜ್ ಆಗಿದೆ ಮತ್ತು ಈ V an ∆ ಅನ್ನು ಸಮಾನವಾದ Y ಗೆ ಪರಿವರ್ತಿಸಲಾಗಿದೆ ಅದು ಈ ಸಮಾನ Y ನ ಹಂತದ ವೋಲ್ಟೇಜ್ ಆಗಿದೆ 3 3 ರದ್ದುಗೊಳ್ಳುತ್ತದೆ ಮತ್ತು VAnVan ಗೆ ಸಮನಾಗಿರುತ್ತದೆ ಆದ್ದರಿಂದ ಇದು VHLVXLVAnVan ಅಂದರೆ ಈ VAn VAnVan 3 N1N2 ಅಂದರೆ ಇದು N1 ಅನ್ನು N23 ರಿಂದ ಭಾಗಿಸಲಾಗಿದೆ VAn Van N1N23 ಈ ತಿರುವು N2 ಇದ್ದಂತೆ ಅಂದರೆ ಇದರ ಅರ್ಥ ಹೀಗಿದೆ ನಾನು ನಿಮಗಾಗಿ ಇಲ್ಲಿ ಪುನಃ ಚಿತ್ರಿಸುತ್ತಿದ್ದೇನೆ ಇದನ್ನು ನೋಡಿ ಇದು ಒಂದು ಈ ಬಿಂದು a ಇದು b ಮತ್ತು ಇದು c ಸಮಾನವಾದ Y ಈ ರೀತಿಯಾಗಿರುತ್ತದೆ ಮತ್ತು ಇದು ನ್ಯೂಟ್ರಲ್ ಆಗಿದೆ ಮತ್ತು ಇದರರ್ಥ ಪ್ರತಿ ಹಂತದಲ್ಲಿ N2 ತಿರುವುಗಳು ಆದರೆ ನಾವು V N23 ಮೇಲೆ VAn ತೆಗೆದುಕೊಂಡಂತೆ ವಾಸ್ತವವಾಗಿ ಈ ಸಮಾನವಾದ Y ತಿರುವುಗಳು N23 N2ಬದಲಿಗೆ Y ಸಂಪರ್ಕಕ್ಕೆ ಪರಿವರ್ತಿಸಿದ ನಂತರ ಅದು N23 ಆಗಿ ಮಾರ್ಪಟ್ಟಿದೆಯಂತೆ ಅದಕ್ಕಾಗಿಯೇ ಇದನ್ನು ಬರೆಯುವ ಬದಲು N1 N23 ರೇಖೆಯ ಅನುಪಾತವು ಸ್ಟಾರ್ ಬದಿಯಲ್ಲಿ ನ್ಯೂಟ್ರಲ್ ವೋಲ್ಟೇಜ್ ಮತ್ತು ∆ ಬದಿಯಲ್ಲಿ ನ್ಯೂಟ್ರಲ್ ಆಗಿರುವ ರೇಖೆಯು N1 N23 ಗೆ ಸಮಾನವಾಗಿರುತ್ತದೆ ಇದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ನೀವು ಇದನ್ನು ಅರ್ಥಮಾಡಿಕೊಂಡರೆ ಎಲ್ಲವೂ ಉತ್ತಮವಾಗಿದೆ ನಾನು ನಿಮಗೆ ಹೇಳಲು ಈ ಎಲ್ಲಾ ವಿಷಯಗಳನ್ನು ಪ್ರಯತ್ನಿಸಿದೆ ನೀವು H ಮತ್ತು X ನ ಅರ್ಥವನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಎಲ್ಲವನ್ನೂ ಮಾಡಲಾಗಿದೆ ಮತ್ತು ಇದು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಹಾಗೆಯೇ ∆ Y ಗಾಗಿಯೂ ಸಹ ಅರ್ಥವು ಒಂದೇ ಆಗಿರುತ್ತದೆ ಅದನ್ನು ನಿಮಗಾಗಿ ಮಾಡುತ್ತಿಲ್ಲ ಆದರೆ ಅರ್ಥವು ಒಂದೇ ಆಗಿರುತ್ತದೆ ಈ ಸಮಾನವಾದ Y ಅಂದರೆ ಪ್ರತಿ ಹಂತದ ತಿರುವುಗಳ ಸಂಖ್ಯೆಯು N23 ಆಗಿ ಮಾರ್ಪಟ್ಟಿದೆ ವಾಸ್ತವದಲ್ಲಿ ಅದು ಇಲ್ಲ ಆದರೆ ಗಣಿತದ ದೃಷ್ಟಿಕೋನದಿಂದ ಇದು ಹೀಗಿದೆ ಚಿತ್ರ 5 ರಲ್ಲಿ ∆ ಸೈಡ್ ಅನ್ನು ನೀವು Y ನಿಂದ ಬದಲಾಯಿಸಿದರೆ ಅದು ಹೀಗಿರುತ್ತದೆ ಅದಕ್ಕಾಗಿಯೇ ನಾನು ಇಲ್ಲಿ ಬರೆದಿದ್ದೇನೆ ಚಿತ್ರ 5 ∆ ಬದಿಯನ್ನು ಸಮಾನವಾದ Y ಸಂಪರ್ಕದಿಂದ ಬದಲಾಯಿಸಬೇಕು ಎಂದು ತೋರಿಸುತ್ತದೆ ಈಗ ಚಿತ್ರ 6 Y ∆ ಟ್ರಾನ್ಸ್ಫಾರ್ಮರ್ನ ಸಿಂಗಲ್ ಫೇಸ್ ಸಮಾನತೆಯನ್ನು ತೋರಿಸುತ್ತದೆ ಮತ್ತು ಚಿತ್ರ 7 ಸಿಂಗಲ್ ಲೈನ್ ರೇಖಾಚಿತ್ರವನ್ನು ತೋರಿಸುತ್ತದೆ ಈಗ ಈ ಭಾಗವು Y ಆಗಿರುವುದರಿಂದ ಇದು ಸಹ ನಾವು ಸಿಂಗಲ್ ಲೈನ್ ರೇಖಾಚಿತ್ರಕ್ಕಾಗಿ ಸಮಾನವಾದ Y ಅನ್ನು ತೆಗೆದುಕೊಳ್ಳುತ್ತೇವೆ ಆದರೆ ∆ ಅಲ್ಲ ಅದಕ್ಕಾಗಿಯೇ ಈ ಬದಿಯು ಕ್ಯಾಪಿಟಲ್ An ಪ್ಲಸ್ ಮೈನಸ್ ಇದು VAn ಆಗಿದೆ IA ಈ ಬದಿಯು N1 ಆಗಿದೆ ಆದರೆ ಈ ಬದಿಯು N23 ಮತ್ತು Ia ಏಕೆಂದರೆ ಅದರ ಸಮಾನವಾದ Yis ತೆಗೆದುಕೊಳ್ಳಲಾಗಿದೆ ಮತ್ತು ಈ ಭಾಗವು V ಸ್ಮಾಲ್ an ಆಗಿದೆ ಮತ್ತು ಇದು ನಿಮ್ಮ ಏಕ ಹಂತದ ಸಮಾನ Y ∆ ಟ್ರಾನ್ಸ್ಫಾರ್ಮರ್ ರೇಖಾಚಿತ್ರವಾಗಿದೆ ಮತ್ತು ಇದು ಸಿಂಗಲ್ ಲೈನ್ ರೇಖಾಚಿತ್ರವಾಗಿದೆ Y ಯಾವಾಗಲೂ ಗ್ರೌಂಡೆಡ್ ಆಗಿರುತ್ತದೆ ಅಲ್ಲಿ ತೋರಿಸಲಾಗುವುದಿಲ್ಲ ಆದರೆ ನೀವು ಇಲ್ಲಿ ತೋರಿಸಬೇಕು Y ಯಾವಾಗಲೂ ಗ್ರೌಂಡೆಡ್ ಆಗಿರುತ್ತದೆ ಮತ್ತು ಇದು ∆ ಇದು Y ∆ ಟ್ರಾನ್ಸ್ಫಾರ್ಮರ್ನ ಸಿಂಗಲ್ ಲೈನ್ ರೇಖಾಚಿತ್ರವಾಗಿದೆ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತೊಮ್ಮೆ ಇದು ∆ ಮತ್ತು ಸ್ಟಾರ್ ನಿಂದ ಸಮಾನವಾದ Y ಆಗಿರುವಂತೆ N23 ಆದರೆ N2 ಅಲ್ಲ ಇದು N23 ಆಗಿರುತ್ತದೆ ಮುಂದಿನದು ಈಗ ನಾವು ಪ್ರತಿ ಪರ್ ಯೂನಿಟ್ ಸಿಸ್ಟಮ್ ಗೆ ಬರುತ್ತೇವೆ ಈ ಎಲ್ಲಾ ವಿಷಯಗಳನ್ನು ಮಾಡಿದ ನಂತರ ಈಗ ಪರ್ ಯೂನಿಟ್ ಸಿಸ್ಟಮ್ ಸುಲಭವಾಗುತ್ತದೆ ಆದ್ದರಿಂದ ಪವರ್ ಸಿಸ್ಟಮ್ ಪ್ರಮಾಣಗಳಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಮಾಣಗಳಿವೆ ಅವುಗಳು ಕರೆಂಟ್ ವೋಲ್ಟೇಜ್ ಇಂಫಿಡೆನ್ಸ್ ಮತ್ತು ಪವರ್ ಮತ್ತು ಅವುಗಳನ್ನು ಸಾಮಾನ್ಯವಾಗಿ ಪ್ರತಿ ಯೂನಿಟ್ ಮೌಲ್ಯಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಉದಾಹರಣೆಗೆ ಬೇಸ್ ವೋಲ್ಟೇಜ್ 220 kV ಆಗಿದ್ದರೆ ಊಹಿಸಿಕೊಳ್ಳಿ ನೀವು ಬೇಸ್ ವೋಲ್ಟೇಜ್ ಆಗಿರುವ 220 kV ಟ್ರಾನ್ಸ್ಮಿಷನ್ ಲೈನ್ ಅನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ನೀವು ಟ್ರಾನ್ಸ್ಮಿಷನ್ ಲೈನ್ನ ವೋಲ್ಟೇಜ್ ಅನ್ನು ಅಳೆಯುತ್ತಿದ್ದೀರಿ ಎಂದು ಭಾವಿಸೋಣ ಲೈನ್ ಟು ಲೈನ್ ವೋಲ್ಟೇಜ್ ಎಂದು ಹೇಳಿ ಅದು 210 kV ಎಂದು ಭಾವಿಸೋಣ ಆದ್ದರಿಂದ ಪ್ರತಿ ಯೂನಿಟ್ನಲ್ಲಿ ಅದು 200220 ಆಗಿರುತ್ತದೆ ಅದು 0 954 PU ಗೆ ಸಮನಾಗಿರುತ್ತದೆ ಅದು ಆಯಾಮವಿಲ್ಲದ ಪ್ರಮಾಣವಾಗುತ್ತದೆ ಆದ್ದರಿಂದ ಪ್ರತಿ ಯೂನಿಟ್ನ ಒಂದು ಪ್ರಮುಖ ಪ್ರಯೋಜನವೆಂದರೆ ಮೂಲ ಪ್ರಮಾಣಗಳನ್ನು ಸರಿಯಾಗಿ ನಿರ್ದಿಷ್ಟಪಡಿಸುವ ಮೂಲಕ ಟ್ರಾನ್ಸ್ಫಾರ್ಮರ್ನ ಸಮಾನ ಸರ್ಕ್ಯೂಟ್ ಅನ್ನು ಸರಳಗೊಳಿಸಬಹುದು ಪ್ರತಿ ಯೂನಿಟ್ ಮೌಲ್ಯಗಳಲ್ಲಿ ವ್ಯಕ್ತಪಡಿಸುವ ಸರಿಯಾದ ಮೂಲ ಪ್ರಮಾಣಗಳನ್ನು ನೀವು ಆರಿಸಿದರೆ ಪ್ರಾಥಮಿಕ ಅಥವಾ ದ್ವಿತೀಯಕಕ್ಕೆ ಉಲ್ಲೇಖಿಸಲಾದ ಟ್ರಾನ್ಸ್ಫಾರ್ಮರ್ನ ಸಮಾನ ಪ್ರತಿರೋಧವು ಒಂದೇ ಆಗಿರುತ್ತದೆ ಇದನ್ನು ನಾವು ನಂತರ ನೋಡುತ್ತೇವೆ ನೀವು ಪ್ರತಿ ಯೂನಿಟ್ಗೆ ಎಲ್ಲವನ್ನೂ ಪರಿವರ್ತಿಸಿದಾಗ ಪ್ರಾಥಮಿಕ ಅಥವಾ ದ್ವಿತೀಯಕ ಎಂದು ಉಲ್ಲೇಖಿಸಲಾದ ಸಮಾನ ಪ್ರತಿರೋಧವು ಒಂದೇ ಆಗಿರುತ್ತದೆ ಎಂದು ನಾವು ಸಾಬೀತುಪಡಿಸುತ್ತೇವೆ ಇದು ಮತ್ತೊಂದು ಪ್ರಮುಖ ಪ್ರಯೋಜನವಾಗಿದೆ ಪ್ರತಿ ಯುನಿಟ್ ವ್ಯವಸ್ಥೆಯ ಮತ್ತೊಂದು ಪ್ರಯೋಜನವೆಂದರೆ ವಿವಿಧ ರೀತಿಯ ಮತ್ತು ರೇಟಿಂಗ್ಗಳ ವಿವಿಧ ವಿದ್ಯುತ್ ಪ್ರಮಾಣಗಳ ಗುಣಲಕ್ಷಣದ ಹೋಲಿಕೆ ಮತ್ತು ರೇಟಿಂಗ್ ಅನ್ನು ಅವುಗಳ ರೇಟಿಂಗ್ಗಳ ಆಧಾರದ ಮೇಲೆ ಪ್ರತಿ ಯೂನಿಟ್ನಲ್ಲಿ ಪ್ರತಿರೋಧಗಳನ್ನು ವ್ಯಕ್ತಪಡಿಸುವ ಮೂಲಕ ಸುಗಮಗೊಳಿಸಲಾಗುತ್ತದೆ ನನ್ನ ಪ್ರಕಾರ ಟ್ರಾನ್ಸ್ಫಾರ್ಮರ್ ಸಿಂಕ್ರೊನಸ್ ಜನರೇಟರ್ ಲೈನ್ಗಳು ನೀವು ಮೂಲ ಪ್ರಮಾಣಗಳನ್ನು ಆಯ್ಕೆ ಮಾಡುತ್ತಿದ್ದೀರಿ ನೀವು ಈ ಎಲ್ಲಾ ಪ್ರಮಾಣಗಳನ್ನು ಪ್ರತಿ ಯುನಿಟ್ ಮೌಲ್ಯಗಳಾಗಿ ಪರಿವರ್ತಿಸಬಹುದು ಇದು ಪ್ರಮುಖ ಪ್ರಯೋಜನವಾಗಿದೆ ಎಲ್ಲಾ ಪ್ರಮಾಣಗಳನ್ನು ಪ್ರತಿ ಯುನಿಟ್ ಮೌಲ್ಯಗಳಲ್ಲಿ ಪರಿವರ್ತಿಸಿದಾಗ ನಿಮ್ಮ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ವಿಭಿನ್ನ ವೋಲ್ಟೇಜ್ ಮಟ್ಟಗಳು ಕಣ್ಮರೆಯಾಗುತ್ತವೆ ಉತ್ಪಾದನಾ ಕೇಂದ್ರದಲ್ಲಿ ವೋಲ್ಟೇಜ್ ಅನ್ನು ಜನರೇಟರ್ ಟರ್ಮಿನಲ್ ವೋಲ್ಟೇಜ್ನಿಂದ ಹೆಚ್ಚಿಸಲಾಗಿದೆ ಎಂದು ಭಾವಿಸೋಣ 10 6 kV ಗೆ 220 kV ಎಂದು ಹೇಳಿ ನಂತರ 220 kV ಲೈನ್ನಿಂದ 220 kV ವರೆಗೆ ಹೋಗುತ್ತದೆ 132 kV ನಂತರ 13266 kV ನಂತರ 6633 kV ಮತ್ತು ಹೀಗೆ ನಂತರ ನಾವು ವಿತರಣಾ ವ್ಯವಸ್ಥೆಯ ಕೆಳಭಾಗಕ್ಕೆ ಬರುತ್ತೇವೆ ಆದ್ದರಿಂದ ನೀವು ಸೂಕ್ತವಾದ ಬೇಸ್ ಅನ್ನು ಆರಿಸಿದರೆ ಈ ಎಲ್ಲಾ ವೋಲ್ಟೇಜ್ ಮಟ್ಟವನ್ನು ನಮೂದಿಸುವ ಬದಲು ಮತ್ತು ಅದಕ್ಕೆ ಅನುಗುಣವಾಗಿ ಎಲ್ಲಾ ವೋಲ್ಟೇಜ್ ರೂಪಾಂತರಗೊಳ್ಳುತ್ತದೆ ನಂತರ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ವಿವಿಧ ವೋಲ್ಟೇಜ್ ಮಟ್ಟಗಳು ಕಣ್ಮರೆಯಾಗುತ್ತವೆ ಇದು ಒಂದು ಪ್ರಮುಖ ಪ್ರಯೋಜನವಾಗಿದೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಸರಳ ಪ್ರತಿರೋಧಗಳಿಂದ ಪ್ರತಿನಿಧಿಸಬಹುದು ಆದ್ದರಿಂದ per unit quantity actual quantitybase value of quanity ಇದು ಸಮೀಕರಣ 2 ಆದ್ದರಿಂದ ಇದರರ್ಥ ನಾವು ವಿಷಯಗಳನ್ನು ಆಯಾಮಗಳಿಲ್ಲದೆ ಮಾಡುತ್ತಿದ್ದೇವೆ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಅದನ್ನು ವಿವೇಚನೆಯಿಂದ ಮಾಡಬೇಕು ಅಂದರೆ ಪ್ರತಿ ಘಟಕದ ವ್ಯವಸ್ಥೆಗೆ ರೂಪಾಂತರಗೊಂಡ ನಂತರ ಎಲ್ಲಾ ವಿದ್ಯುತ್ ಕಾನೂನುಗಳು ಮಾನ್ಯವಾಗಿರುತ್ತವೆ ಆದ್ದರಿಂದ ಪವರ್ Spu SSB ಈ ವಿಷಯವನ್ನು ಸರಿಯಾಗಿ ನೆನಪಿದೆ ಎಂದು ಭಾವಿಸೋಣ ನಾನು S ಒಂದು ಸಂಕೀರ್ಣ ಪ್ರಮಾಣಕ್ಕೆ ಬರುತ್ತೇನೆ ಆದರೆ SB ನಿಜವಾದ ಪ್ರಮಾಣವಾಗಿದೆ ನಾವು ಅದಕ್ಕೆ ಬರುತ್ತೇವೆ ಹಾಗೆಯೇ Vpu VVB SB ಬೇಸ್ ಪವರ್ VB ಬೇಸ್ ವೋಲ್ಟೇಜ್ ಆದ್ದರಿಂದ VVB ಇದು ಪ್ರತಿ ಯೂನಿಟ್ ವೋಲ್ಟೇಜ್ ಆಗಿರುತ್ತದೆ ಅದೇ ರೀತಿ ಪ್ರತಿ ಯುನಿಟ್ ಕರೆಂಟ್ Ipu IIBIB ಎಂಬುದು ಬೇಸ್ ಕರೆಂಟ್ ಮತ್ತು Zpu ZZB ZBಸಹ ಬೇಸ್ ಇಂಫೆಡೆನ್ಸ್ ಆಗಿದೆ SBVB IB ಮತ್ತು ZB ಇವೆಲ್ಲವೂ ನೈಜ ಪ್ರಮಾಣಗಳಾಗಿವೆ ಇದು ಸಮೀಕರಣ 3 ಆದ್ದರಿಂದ ವಾಸ್ತವವಾಗಿ ಯಪ್ಪರೆಂಟ್ ಪವರ್ S ಎಂಬುದು ವೋಲ್ಟ್ ಆಂಪಿಯರ್ ಅಥವಾ ಕಿಲೋವೋಲ್ಟ್ ಆಂಪಿಯರ್ ಅಥವಾ ಮೆಗಾ ವೋಲ್ಟ್ ಆಂಪಿಯರ್ ಆಗಿದ್ದು ಅದು VA kVA or MVA ಆಗಿದೆ V ಎನ್ನುವುದು ವೋಲ್ಟೇಜ್ ಅಥವಾ kV ಯಲ್ಲಿರಬಹುದಾದ ವೋಲ್ಟೇಜ್ ಆಗಿದೆ I ಎಂಬುದು ಕರೆಂಟ್ ಆಂಪಿಯರ್ ಅಥವಾ ಕಿಲೋ ಆಂಪಿಯರ್ ಮತ್ತು Z ಎಂಬುದು ಓಹ್ಮಿಕ್ ಮೌಲ್ಯಗಳಲ್ಲಿನ ಪ್ರತಿರೋಧವು ಫ್ಯಾಸರ್ ಅಥವಾ ಸಂಕೀರ್ಣ ಪ್ರಮಾಣಗಳಾಗಿವೆ ಏಕೆಂದರೆ ಯಪ್ಪರೆಂಟ್ ಪವರ್ ವೋಲ್ಟೇಜ್ ಕರೆಂಟ್ ಮತ್ತು ಪ್ರತಿರೋಧವು ಫೇಸರ್ ಅಥವಾ ಸಂಕೀರ್ಣ ಪ್ರಮಾಣಗಳಾಗಿವೆ ನಿರ್ದಿಷ್ಟವಾಗಿ ವೋಲ್ಟೇಜ್ ಮತ್ತು ಕರೆಂಟ್ ವಾಸ್ತವವಾಗಿ ಫ್ಯಾಸರ್ ಪ್ರಮಾಣಗಳಾಗಿವೆ ಮತ್ತು ಅದಕ್ಕಾಗಿಯೇ ಬರೆಯಲಾಗಿದೆ ಫೇಸರ್ ಅಥವಾ ಸಂಕೀರ್ಣ ಮತ್ತು ಡೈನಾಮಿನೇಟರ್ ಗಳ ಉದಾಹರಣೆ SBVB IB ಮತ್ತು ZB ಎಲ್ಲವೂ ಯಾವಾಗಲೂ ನೈಜ ಸಂಖ್ಯೆಗಳು ಮತ್ತು ನೈಜ ಪ್ರಮಾಣಗಳಾಗಿವೆ ಪ್ರತಿ ಯೂನಿಟ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲು ವೋಲ್ಟೇಜ್ ಕರೆಂಟ್ ಪ್ರತಿರೋಧ ಮತ್ತು ಪವರ್ ಯೆಂದರೆ ಕನಿಷ್ಠ ನಾಲ್ಕು ಮೂಲ ಪ್ರಮಾಣಗಳ ಅಗತ್ಯವಿದೆ ಆದ್ದರಿಂದ ವಿದ್ಯುತ್ ವ್ಯವಸ್ಥೆಯಲ್ಲಿ ಒಂದು ಹಂತದಲ್ಲಿ ಎರಡು ಸ್ವತಂತ್ರ ಮೂಲ ಮೌಲ್ಯಗಳನ್ನು ನಿರಂಕುಶವಾಗಿ ಆಯ್ಕೆ ಮಾಡಬಹುದು ಕನಿಷ್ಠ ನೀವು ಎರಡು ಮೂಲ ಮೌಲ್ಯಗಳನ್ನು ಆಯ್ಕೆ ಮಾಡಬೇಕು ಸಾಮಾನ್ಯವಾಗಿ ನಾವು ಎರಡು ವಿಷಯಗಳನ್ನು ಆಯ್ಕೆ ಮಾಡುವುದನ್ನು ನಾವು ನೋಡಿದ್ದೇವೆ ಒಂದು ಬೇಸ್ ಅದು ವೋಲ್ಟ್ ಆಂಪಿಯರ್ ಮತ್ತು ಇನ್ನೊಂದು ಬೇಸ್ ವೋಲ್ಟೇಜ್ ಆದ್ದರಿಂದ ಸಾಮಾನ್ಯವಾಗಿ 3 ಫೇಸ್ ಬೇಸ್ ವೋಲ್ಟ್ ಆಂಪಿಯರ್ SB ಅಥವಾ B ಅಂದರೆ MVAB B ಎಂಬುದು MVA ಬೇಸ್ ಮತ್ತು ಲೈನ್ ಟು ಲೈನ್ ಬೇಸ್ ವೋಲ್ಟೇಜ್ VB ಅಥವಾ KV ಬೇಸ್ ಅನ್ನು ಆಯ್ಕೆಮಾಡಲಾಗಿದೆ ಸಾಮಾನ್ಯವಾಗಿ MVA ಬೇಸ್ ಅಥವಾ ಲೈನ್ ಟು ಲೈನ್ ವೋಲ್ಟೇಜ್ KV ಅನ್ನು ಯಾವುದೇ ವ್ಯವಸ್ಥೆಗೆ ಮೂಲ ಪ್ರಮಾಣಕ್ಕೆ ಮೊದಲು ಆಯ್ಕೆ ಮಾಡಲಾಗುತ್ತದೆ ಆದ್ದರಿಂದ ಪ್ರತಿ ಯುನಿಟ್ ವ್ಯವಸ್ಥೆಯಲ್ಲಿ ವಿದ್ಯುತ್ ಕಾನೂನುಗಳು ಮಾನ್ಯವಾಗಲು ಕೆಳಗಿನ ಸಂಬಂಧಗಳನ್ನು ಇತರ ಮೂಲ ಮೌಲ್ಯಗಳಿಗೆ ಬಳಸಬೇಕು ಉದಾಹರಣೆಗೆ ಬೇಸ್ MVA 3 ಹಂತದ ಬೇಸ್ ವೋಲ್ಟ್ ಆಂಪಿಯರ್ ಆಗಿದೆ ಇದು 3 ಹಂತದ ಬೇಸ್ ವೋಲ್ಟ್ ಆಂಪಿಯರ್ ಆಗಿದೆ ಮತ್ತು ಈ ಬೇಸ್ ವೋಲ್ಟೇಜ್ ಲೈನ್ ವೋಲ್ಟೇಜ್ಗೆ ಲೈನ್ ಆಗಿದೆ ಮತ್ತು ಬೇಸ್ ವೋಲ್ಟೇಜ್ 3 ಫೇಸ್ ಬೇಸ್ ವೋಲ್ಟೇಜ್ ಮತ್ತು MVA ಆಗಿದೆ ಅಂದರೆ 3Bcurrent IBMVA baseB ಅಂದರೆ I B ಬೇಸ್ ಕರೆಂಟ್ಗೆ ಸಮಾನವಾಗಿದೆ ಇಲ್ಲಿಂದ ನೀವು ಲೆಕ್ಕಾಚಾರ ಮಾಡಬಹುದು Base3Base ಎಲ್ಲೆಡೆಯೂ B ಪ್ರತ್ಯಯವನ್ನು ಬೇಸ್ಗಾಗಿ ಬಳಸಲಾಗುತ್ತದೆ ಇದು ಸಮೀಕರಣ 4 ಮತ್ತು ZBB3IB ಇದು ಸಮೀಕರಣ 5 ಏಕೆಂದರೆ KV ಬೇಸ್ ಲೈನ್ ಟು ಲೈನ್ ವೋಲ್ಟೇಜ್ ಅಂದರೆ ಈ KV ಬೇಸ್ ಅನ್ನು ನೀವು ಅದನ್ನು3 ರಿಂದ ಭಾಗಿಸಿದರೆ ಇದು IB ನಿಂದ ಭಾಗಿಸಿದ ಹಂತದ ಬೇಸ್ ವೋಲ್ಟೇಜ್ ಆಗಿರುತ್ತದೆ ಇದು ಸಮೀಕರಣ 5 ಇದು ಬೇಸ್ ಪ್ರತಿರೋಧವಾಗಿದೆ ಈಗ ಸಮೀಕರಣ 4 ರಿಂದ IB ಗೆ ಪರ್ಯಾಯವಾಗಿ ಸಮೀಕರಣ 5 ರಲ್ಲಿ ZBB2B ಇದು ಸಮೀಕರಣ 6 ಈ ಘಟಕವು Ω ಆಗಿದೆ ಪ್ರತಿ ಯೂನಿಟ್ ಮೌಲ್ಯಗಳಲ್ಲಿ ವ್ಯಕ್ತಪಡಿಸಲಾದ ಹಂತ ಮತ್ತು ಸಾಲಿನ ಪ್ರಮಾಣಗಳು ಒಂದೇ ಆಗಿರುತ್ತವೆ ಮತ್ತು ಸರ್ಕ್ಯೂಟ್ ಕಾನೂನುಗಳು ಮಾನ್ಯವಾಗಿರುತ್ತವೆ ಎಂಬುದನ್ನು ಗಮನಿಸಿ ಈಗ ಶಕ್ತಿಯು Spu Vpu Ipu ಸಂಯೋಗಕ್ಕೆ ಸಮಾನವಾಗಿದೆ ಆದ್ದರಿಂದ ಈ ಸಂಯೋಗವು ಏಕೆ ಬರುತ್ತದೆ ಎಂದು ನಾವು ಲೋಡ್ ಫ್ಲೋ ಅಧ್ಯಯನಗಳನ್ನು ಅಧ್ಯಯನ ಮಾಡುವಾಗ ವೋಲ್ಟೇಜ್ ಮತ್ತು ಕರೆಂಟ್ಸ್ ಸಂಪೂರ್ಣವಾಗಿ ಸೈನುಸೈಡಲ್ ಆಗಿರುವಾಗ ವಿದ್ಯುತ್ ಅಂಶದ ಕೋನವನ್ನು ಸೆರೆಹಿಡಿಯಲು ಈ ಸಂಯೋಗವು ಬರುತ್ತದೆ ಲೋಡ್ ಫ್ಲೋ ಅಧ್ಯಯನಕ್ಕಾಗಿ ನಾವು ಅದಕ್ಕೆ ಬರುತ್ತೇವೆ ಆದ್ದರಿಂದ Spu Vpu Ipuಇದು Spu ಯುನಿಟ್ ಪವರ್ಗೆ Ppu jQpu ಎಲ್ಲಾ ಪ್ರತಿ ಯೂನಿಟ್ Vpu ಪ್ರತಿ ಯುನಿಟ್ ವೋಲ್ಟೇಜ್ ಮತ್ತು Ipu ಇದು ಪ್ರತಿ ಯುನಿಟ್ ಕರೆಂಟ್ನ ಸಂಕೀರ್ಣ ಸಂಯೋಗವಾಗಿದೆ ಆದ್ದರಿಂದ ಸ್ಟಾರ್ ಎಂದರೆ ಸಂಕೀರ್ಣ ಸಂಯೋಗ ಮತ್ತು Vpu Zpu Ipu ಇದು ಸಮೀಕರಣ 8 ಆಗಿದೆ ಇವು ಪ್ರಮಾಣಿತ ವಿದ್ಯುತ್ ಸಮೀಕರಣಗಳಾಗಿವೆ ಈಗ ಅದರ ದರದ ವೋಲ್ಟೇಜ್ನಲ್ಲಿ ಲೋಡ್ನಿಂದ ಸೇವಿಸಲ್ಪಡುವ ಶಕ್ತಿಯನ್ನು ಪ್ರತಿ ಯೂನಿಟ್ ಪ್ರತಿರೋಧದಿಂದ ವ್ಯಕ್ತಪಡಿಸಬಹುದು 3 ಹಂತದ ಸಂಕೀರ್ಣ ಲೋಡ್ ಪವರ್ ಅನ್ನು Sload3Φ ಪ್ರತ್ಯಯವನ್ನು ಬ್ರಾಕೆಟ್ನಲ್ಲಿ ಲೋಡ್ ಎಂದು ನೀಡಬಹುದು ಇದು 3 ಫೇಸ್ ಪವರ್ ಆಗಿದೆ ಇದು 3V phase voltageIL ಸಮನಾಗಿರುತ್ತದೆ ಲೋಡ್ ಕರೆಂಟ್ ಕಾಂಜುಗೇಟ್ ಇದು ಸಮೀಕರಣ 9 ಇಲ್ಲಿ Sload3Φ ಮೂರು ಹಂತದ ಸಂಕೀರ್ಣ ಲೋಡ್ ಪವರ್ Vphase ಹಂತದ ವೋಲ್ಟೇಜ್ ಮತ್ತು I L ಸ್ಟಾರ್ ಎಂಬುದು ಪರ್ ಫೇಸ್ ಲೋಡ್ ಕರೆಂಟ್ IL ನ ಸಂಕೀರ್ಣ ಸಂಯೋಗವಾಗಿದೆ ಆದ್ದರಿಂದ ಲೋಡ್ ಪವರ್ ಅನ್ನು ಈ ಸಮೀಕರಣ 9 ರಂತೆ ಮಾಡಬಹುದು Vphase IL ಇದು ಪ್ರತಿ ಹಂತದ ಕರೆಂಟ್ ಆಗಿದೆ ಆದ್ದರಿಂದ ಇದು ಮೂರು ಹಂತಕ್ಕೆ ಆಗಿದೆ ಅದಕ್ಕಾಗಿಯೇ 3 ಅನ್ನು ಗುಣಿಸಲಾಗುತ್ತದೆ ಈಗ ಹಂತದ ಲೋಡ್ ಕರೆಂಟ್ ಅನ್ನು I LV phaseZ L ಎಂದು ನೀಡಬಹುದು Z L ಇದು ಲೋಡ್ ಪ್ರತಿರೋಧವಾಗಿದೆ ಇದು ಸಮೀಕರಣ 10 ಆಗಿದೆ ಇಲ್ಲಿ Z L ಪ್ರತಿ ಹಂತಕ್ಕೆ ಲೋಡ್ ಪ್ರತಿರೋಧವಾಗಿದೆ ಆದ್ದರಿಂದ ಸಮೀಕರಣ 9 ರಲ್ಲಿ ಸಮೀಕರಣ 10 ರಿಂದ I L ಅನ್ನು ಬದಲಿಸಿ ಅಂದರೆ ಇಲ್ಲಿ ಸಮೀಕರಣ 9 ರಲ್ಲಿ ನೀವು I L ಅನ್ನು ಬದಲಿಸುತ್ತೀರಿ ಅಂದರೆ Sload3Φ3 VphaseVphaseZL ಅದು ಸಂಯೋಜಕವಾಗಿದೆ ಇದು VphaseZLಎಂದರೆ VphaseZL ಸಂಯೋಗಕ್ಕೆ ಸಮ ಆದ್ದರಿಂದ Vphase into Vphase ಆಗಿರುತ್ತದೆ 3 Vphasemagnitude2ZL ಈ Vphase V into V ಕಂಜುಗೇಟ್ V2 ಎಂದು ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ Vphase into Vphase is Vphasemagnitude2ZL ಅಂದರೆ ZLಇಲ್ಲಿ ನಾನು Sload3Φ 3 Vphase2ZLಎಂದು ಬರೆಯುತ್ತಿದ್ದೇನೆ ಅಂದರೆ ZL 3 Vphase2Sload3∅ ಅಂದರೆ ZL 3 ಗೆ ಸಮಾನವಾಗಿರುತ್ತದೆ ಇದು ವೋಲ್ಟೇಜ್ ಪ್ರಮಾಣವಾಗಿದೆ ಆದ್ದರಿಂದ ಆ ಚೌಕದೊಂದಿಗೆ ವ್ಯವಹರಿಸಲು ಏನೂ ಇಲ್ಲ ನಾವು ಎರಡೂ ಬದಿಗಳಲ್ಲಿ ಸಂಯೋಜಕವನ್ನು ತೆಗೆದುಕೊಂಡರೆ ಅದು S ಕಾಂಜುಗೇಟ್ ಲೋಡ್ 3 ಹಂತವಾಗಿರುತ್ತದೆ ಅಂದರೆ ಈ ಸಮೀಕರಣವನ್ನು ನಾವು ಇಲ್ಲಿ ಬರೆಯುತ್ತಿದ್ದೇವೆ ZL 3 Vphasevoltage 2Sload3∅ ಅಂದರೆ ಎರಡೂ ಬದಿಗಳಲ್ಲಿ ಸಂಯೋಜಕವನ್ನು ತೆಗೆದುಕೊಳ್ಳಿ ZL ಇದು ನಿಜವಾದ ಪ್ರಮಾಣವಾಗಿದೆ ಏನೂ ಇಲ್ಲ ಅದರೊಂದಿಗೆ ಮಾಡಲು ಆದ್ದರಿಂದ 3 Vphase2ಆದರೆ ಇದು ಸಂಕೀರ್ಣ ಪ್ರಮಾಣವಾಗಿದೆ ಆದ್ದರಿಂದ Sload3∅ ಆದ್ದರಿಂದ ಇದನ್ನು ನಾವು ZL 3 magnitudeVphase2Sload3∅ಬರೆಯುತ್ತಿದ್ದೇವೆ ಅದು ನಿಮ್ಮ ಸಮೀಕರಣ ಸಂಖ್ಯೆ 11 ಪ್ರತಿ ಯೂನಿಟ್ನಲ್ಲಿ ಲೋಡ್ ಪ್ರತಿರೋಧವನ್ನು ಎಂದಿನಂತೆ Zpu ZLZB ಎಂದು ನೀಡಬಹುದು ಇದು ಸಮೀಕರಣ 12 ಆಗಿದೆ ಈಗ ಸಮೀಕರಣ 11 ರಿಂದ ZL ಮತ್ತು ಸಮೀಕರಣ 6 ರಿಂದ ZB ಅನ್ನು ಸಮೀಕರಣ 12 ಗೆ ಬದಲಿಸಲಾಗುತ್ತಿದೆ ಆದ್ದರಿಂದ ಸಮೀಕರಣ 11 ರಿಂದ ನೀವು ZL ನ ಈ ಅಭಿವ್ಯಕ್ತಿಯನ್ನು ಇಲ್ಲಿ ಮತ್ತು ಸಮೀಕರಣ 6 ರಿಂದ ಈ B2B ನೀವು ಸಮೀಕರಣ 12 ರಲ್ಲಿ ಬದಲಿಸುತ್ತೀರಿ ನೀವು ಹಾಗೆ ಮಾಡಿದರೆ ಅದು Zpu3 Vphase2magnitude squareSload3∅ BB2 this is equation 13 ಇದು ಸಮೀಕರಣ 13 ಈಗ ಮ್ಯಾಗ್ನಿಟ್ಯೂಡ್ V ಲೈನ್ ಟು ಲೈನ್ ವೋಲ್ಟೇಜ್ L L ಹಂತದ ವೋಲ್ಟೇಜ್ನ 3 ಪಟ್ಟು ಪರಿಮಾಣಕ್ಕೆ ಸಮನಾಗಿರುತ್ತದೆ ಅಂದರೆ ಅದನ್ನು ಎರಡೂ ಬದಿಗಳಲ್ಲಿ ವರ್ಗ ಮಾಡಿ ಮತ್ತು ಈ ಬದಿಯಲ್ಲಿ ತನ್ನಿ ಆದ್ದರಿಂದ 3 magnitude Vphase2magnitudeVL L2 ಇದು ಸಮೀಕರಣ 14 ಮತ್ತು ಮುಂದೆ ಸಮೀಕರಣ 13 ಮತ್ತು 14 ಅನ್ನು ಬಳಸುವುದರ ಅರ್ಥ ಈ 3 Vphase2ಪರಿಮಾಣಕ್ಕೆ ಸಮಾನವಾಗಿದೆ VL L2ನೀವು ಇಲ್ಲಿ ಬದಲಿಸಿ ಈ 3 phase Vphase2 ಅನ್ನು ಇದರ ಮೂಲಕ VL L2 ಅನ್ನು ಬದಲಾಯಿಸಿ ಏಕೆಂದರೆ ಇದು ಇದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಹಾಗೆ ಮಾಡಿದರೆ ಅದು ZpuVL L22 BSload3∅ ಆಗುತ್ತದೆ ಆದ್ದರಿಂದ ಸರಳಗೊಳಿಸಿ ಅದು ಈ ರೀತಿ ಬರಲಿದೆ ಈಗ ಇಲ್ಲಿ VL L22 ಅನ್ನು 1Sload3∅MVA base ಎಂದು ಬರೆಯಬಹುದು ಈ ಸಮೀಕರಣವನ್ನು ನಿಮ್ಮ ತಿಳುವಳಿಕೆಗಾಗಿ ನಾನು ಬಲಭಾಗಕ್ಕೆ ಪುನಃ ಬರೆಯುತ್ತಿದ್ದೇನೆ ಆ ಪ್ರಮಾಣ VL L22 ಇದು ಸರಿ ಮತ್ತು ಈ ಭಾಗವನ್ನು ನಾವು 1Sload3∅B ಆದ್ದರಿಂದ ಬ್ರಾಕೆಟ್ನಲ್ಲಿ ನಾವು 2 ರಲ್ಲಿ ಲೈನ್ ಟು ಲೈನ್ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಅನ್ನು ಬರೆಯುತ್ತಿದ್ದೇವೆ ಮತ್ತು ಇದು ನಿಮ್ಮ Sload3∅ B ಅಂದರೆ ನಾವು ಈ S ನಕ್ಷತ್ರದ ಈ ಭಾಗವನ್ನು ಬರೆಯುತ್ತಿದ್ದೇವೆ ಸಂಯೋಜಿತ ಲೋಡ್ ಈಗ pu 3 ಹಂತದ ಪ್ರಶ್ನೆಯಿಲ್ಲ ಏಕೆಂದರೆ ಈ ಭಾಗವನ್ನು ಬೇಸ್ನಿಂದ ಭಾಗಿಸಲಾಗಿದೆ ಅದಕ್ಕಾಗಿಯೇ ಇದು p u ಆಗಿದೆ ಮತ್ತು ಇದು VL LB ಆದ್ದರಿಂದ ಇದು ಸಹ Vpu ಆಗಿದೆ ನೀವು ವಾಸ್ತವವಾಗಿ 2 upon S2 ಅನ್ನು ಬರೆಯುತ್ತಿದ್ದೀರಿ ಇದು ಪ್ರತಿ ಯೂನಿಟ್ ಶಕ್ತಿಯ ಲೋಡ್ ಅನ್ನು ಸಂಯೋಜಿಸುತ್ತದೆ ಅದಕ್ಕಾಗಿಯೇ ಈ Zpu ಸಮಾನವಾಗಿರುತ್ತದೆ ನಾವು ಈ ಸಮೀಕರಣವನ್ನು ಬರೆಯುತ್ತಿದ್ದೇವೆ Zpu 2Sloadpu ಇದು ಸಮೀಕರಣ 15 ಆದ್ದರಿಂದ ಈ ಭಾಗ Zpu 2Sloadpuಇದು ಸಂಯೋಜಿತ ಲೋಡ್ ಮತ್ತು ಇದು ಪ್ರತಿ ಯೂನಿಟ್ ಲೋಡ್ ಆಗಿದೆ ಆದರೆ ಇದು ಸಂಯೋಜಿತವಾಗಿದೆ ಎಂದು ನಿಮ್ಮ ತಿಳುವಳಿಕೆಗಾಗಿ ಇಲ್ಲಿ ಸರಳ ಲೆಕ್ಕಾಚಾರವನ್ನು ಮಾಡಲಾಗಿದೆ ಇದು ಸಮೀಕರಣ 15 ಧನ್ಯವಾದಗಳು